ಶುಭೋದಯ ಸ್ನೇಹಿತರೆ ನಾವು ಈವರೆಗೆ ವಿಂಗ್ ಲೋಡಿಂಗ್ ತ್ರಸ್ಟ್ ಲೋಡಿಂಗ್ ಹಲವಾರು ಮಾಹಿತಿಗಳು ಸೂತ್ರಗಳು ಐತಿಹಾಸಿಕ ಮಾಹಿತಿಗಳು ಇನ್ನಿತರೆ ಅಂಶಗಳನ್ನು ಚರ್ಚಿಸಿದ್ದೇವೆ ಇಂದು ನಾನು ಈ ಎಲ್ಲ ಮಾಹಿತಿಗಳನ್ನು ಹೇಗೆ ಉಪಯೋಗಿಸಿಕೊಳ್ಳಬಹುದು ಮತ್ತು ಯಾಂತ್ರಿಕ ರೂಪದಲ್ಲಿ ನೀವು ಹೇಗೆ ಒಂದು ಮಟ್ಟದವರೆಗೆ ಉಪಯೋಗಿಸಬಹುದು ಎಂದು ತಿಳಿದುಕೊಳ್ಳಲು ಒಂದು ಸಾಧಾರಣವಾದ ಉದಾಹರಣೆಯನ್ನು ಆಯ್ದುಕೊಳ್ಳುವ ಎಂದುಕೊಂಡಿದ್ದೇನೆ ಮತ್ತು ನಾವು ಯಾಂತ್ರಿಕ ರೂಪದಲ್ಲಿ ಅದನ್ನು ಮಾಡಿದ ಮೇಲೆ ನೀವು ಗಮನಿಸಬಹುದು ಒಂದು ಕಾಲದಲ್ಲಿ ನಾವು ವಿಮಾನದ ಸಂಪೂರ್ಣವಾದ ಕಾರ್ಯಕ್ಷಮತೆಯನ್ನು ಅರ್ಥಮಾಡಿಕೊಳ್ಳಲು ಗಂಭೀರವಾದಅಂತಹ ನಿರ್ಣಯವನ್ನು ತೆಗೆದುಕೊಳ್ಳುತ್ತಿದ್ದೆವು ಆದರೆ ಇಂದು ಅದು ಕೇವಲ ಇಷ್ಟೇ ಇದೆ ರೇಮರ್ ಪುಸ್ತಕದಲ್ಲಿ ನೀಡಿರುವಂತಹ ಒಂದು ಉದಾಹರಣೆಯಾದ ಅಂತಹ ವಿಂಗ್ ಲೋಡಿಂಗ್ ಕಂಡುಹಿಡಿಯುವ ಉದಾಹರಣೆಯನ್ನು ಪರಿಹರಿಸೋಣ ಉದ್ದೇಶಪೂರ್ವಕವಾಗಿ ನಾನು ಪುಸ್ತಕದಲ್ಲಿ ಪರಿಹರಿಸಿರುವಂತಹ ಉದಾಹರಣೆಯನ್ನು ಆಯ್ದುಕೊಂಡಿದ್ದೇನೆ ಹೀಗಾಗಿ ಕೇವಲ ಉಪನ್ಯಾಸದಿಂದ ತಿಳಿದುಕೊಳ್ಳುವುದಕ್ಕಿಂತ ನೀವು ಅದನ್ನು ಪುಸ್ತಕದಲ್ಲಿ ಗಮನಿಸಬಹುದು ಹಾಗೂ ಪುಸ್ತಕದಿಂದ ಕಲಿಯಬಹುದು ನಾನು ಇವಾಗಲು ಹಾಗೆ ಮಾಡುತ್ತಿದ್ದೇನೆ ಮತ್ತು ಹಾಗೆ ಮಾಡುತ್ತಿರುತ್ತೇನೆ ಏಕೆಂದರೆ ಅದರಲ್ಲಿ ಕೆಲವೊಂದು ಪ್ರಮುಖವಾದಂತಹ ಅಂಶಗಳು ಇರುತ್ತವೆ ಅವುಗಳನ್ನು ನಾನು ಮರೆತುಬಿಡಬಹುದು ನಾನು ಚರ್ಚಿಸುತ್ತಿರುವಾಗ ನೀಡಿರುವಂತಹ ಪ್ರಮುಖ ಅಂಶಗಳಿಗೆ ಇಲ್ಲಿ ಪ್ರಾಮುಖ್ಯತೆಯನ್ನು ನೀಡದೇ ಇರಬಹುದು ಎಂಬುದನ್ನು ಗಮನಿಸಬಹುದು ಅದು ಕಲಿಕೆಯ ಭಾಗವಾಗಿರುತ್ತದೆ ವಿನ್ಯಾಸಕಾರರು ಅದನ್ನು ಮುಕ್ತ ಮನಸ್ಸಿನಿಂದ ತಿಳಿದುಕೊಂಡಿರಬೇಕು ಹೀಗಾಗಿ ವಿಂಗ್ ಲೋಡಿಂಗ್ ಬಗ್ಗೆ ಮಾತನಾಡುವುದಾದರೆ ನಮಗೆ ತಿಳಿದಿರುವ ಹಾಗೆ ಮಿಷನ್ ಅವಶ್ಯಕತೆಯೂ ನಮಗೆ ತಿಳಿದಿರಬೇಕು ಅಂದರೆ Vmax ಮೌಲ್ಯ 130 ನಾಟ್ಸ್ ಆಗಿರುತ್ತದೆ ನಾನು FPS ಆಯಾಮ ಉಪಯೋಗಿಸುತ್ತಿದ್ದೇನೆ ಏಕೆಂದರೆ ಹಳೆಯ ಪುಸ್ತಕದ ಆದಂತಹ ರೇಮರ್ FPS ಆಯಾಮ ಉಪಯೋಗಿಸಿದ್ದಾರೆ ಆದರೆ 130 ನಾಟ್ಸ್ ಎಂದರೆ ಸರಿ ಸುಮಾರು 65 ಮೀಟರ್ ಪ್ರತಿ ಸೆಕೆಂಡ್ ಆಗಿರುತ್ತದೆ ಎಂದು ನಿಮಗೆ ತಿಳಿದಿದೆ ಟೇಕಾಫ್ ದೂರ 6000 ಅಡಿ ಆಗಿರಲಿ ಎಂದುಕೊಳ್ಳೋಣ ಅಂದರೆ ಸರಿಸುಮಾರು 300 ಮೀಟರ್ ಆಗುತ್ತದೆ ನಂತರ ರೇಟ್ ಆಫ್ ಕ್ಲೈಮ್ ಐದನೇ ಒಂದು ಅಥವಾ 1500 ಅಡಿ ಪ್ರತಿನಿಮಿಷ ಆಗಿರುತ್ತದೆ ಈ ಮೂರು ನಿಯತಾಂಕಗಳನ್ನು ಉಪಯೋಗಿಸಿಕೊಂಡು ನಾವು W ಅನುಪಾತ S ಕಂಡುಹಿಡಿಯುತ್ತಿದ್ದೇವೆ ಎಂದುಕೊಳ್ಳೋಣ ಮತ್ತು ಅದನ್ನು ನೀಡಲಾಗಿದೆ ಇದು ನಿಯಂತ್ರಕರ ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂಶವಾಗಿರುತ್ತದೆ Vstall ಮಿತಿಯು 50 ನಾಟ್ಸ್ಗಿಂತ ಹೆಚ್ಚಿಗೆ ಆಗಿರುವುದಿಲ್ಲ ನಾವು Vstall ಗಮನಿಸಿದಾಗ ನಾವು ಅದನ್ನು CLmax ರೂಪದಲ್ಲಿ ಯೋಚನೆ ಮಾಡುತ್ತೇವೆ CLmax ಬಗ್ಗೆ ಯೋಚನೆ ಮಾಡಿದಾಗ ಏರ್ ಫಾಯ್ಲ್ ಬಗ್ಗೆ ಯೋಚನೆ ಮಾಡುತ್ತೇನೆ ಮತ್ತು ಏರ್ ಫಾಯ್ಲ್ ಮಾಹಿತಿಯ ಪರಿಶೀಲನೆ CLmax ಗೋಸ್ಕರ ಮಾಡುತ್ತೇನೆ ಮತ್ತು ಇದನ್ನು ಗಮನಿಸುವಾಗ ನಾನು ಒಂದು ನಿರ್ದಿಷ್ಟವಾದಂತಹ ವಿಮಾನಕ್ಕೆ ಅಸ್ಪೆಕ್ಟ್ ರೇಶಿಯೋ ಮೌಲ್ಯವು 6 ರಿಂದ 8 ಇರುತ್ತದೆ ಎಂದು ಈಗಾಗಲೇ ಕಂಡುಹಿಡಿದಿದ್ದೇನೆ ಹೀಗಾಗಿ W0 ಕಂಡುಹಿಡಿಯಲು ಮಿಷನ್ ಅವಶ್ಯಕತೆಯನ್ನು ಉಪಯೋಗಿಸಿಕೊಂಡು ಲೆಕ್ಕಾಚಾರ ಮಾಡಿದ್ದೇವೆ ಆ ಸಮಯದಲ್ಲಿಯೂ ಕೂಡ ನೀವು ವೆಟ್ಟೆಡ್ ಪ್ರದೇಶ ಅನುಪಾತ ಉಲ್ಲೇಖ ಪ್ರದೇಶ ಮೌಲ್ಯವನ್ನು ಗಮನದಲ್ಲಿಟ್ಟುಕೊಂಡು ಅಸ್ಪೆಕ್ಟ್ ರೇಶಿಯೋ ಊಹೆ ಮಾಡಿಕೊಂಡಿದ್ದೀರಾ ಸಾಮಾನ್ಯವಾಗಿ ಇಂತಹ ಕ್ಷಣದಲ್ಲಿ ನಾವು ಅತ್ಯಾಧುನಿಕ ಹೆಚ್ಚಿನ ಲಿಫ್ಟ್ ನೀಡುವಂತಹ ಸಾಧನವನ್ನು ಉಪಯೋಗಿಸಬೇಕು ಅಥವಾ ಬೇಡ ಎಂಬುವುದನ್ನು ನಿರ್ಧರಿಸಬೇಕು ನಾವು ಮಾತನಾಡುತ್ತಿರುವುದು Vstall ಬಗ್ಗೆ ಮತ್ತು ನಿಮಗೆ ಈ ರೀತಿಯ ಮಿಷನ್ ಅವಶ್ಯಕತೆಗಳು ಇರುವಾಗ ಮೂಲ ವಿಮಾನವನ್ನು ನಿರ್ಧರಿಸಿರುತ್ತಾರೆ ಆ ಮೂಲ ವಿಮಾನದಿಂದ ಈ ಒಂದು ಸ್ಥಿತಿಯಲ್ಲಿ ಕೇವಲ ಫ್ಲ್ಯಾಪ್ ಉಪಯೋಗಿಸುತ್ತೇವೆ ಎಂದುಕೊಳ್ಳೋಣ ಹೀಗಾಗಿ ಪರಿಕಲ್ಪನಾ ದೃಷ್ಟಿಯಿಂದ ವಿಮಾನದ ಫ್ಲ್ಯಾಪ್ ಉಪಯೋಗಿಸಿದರೆ ತೂಕದ ದೃಷ್ಟಿಯಿಂದ ಸರಿಯಾಗಿರುತ್ತದೆ ಏಕೆಂದರೆ ತೂಕವು ಹೆಚ್ಚಿಗೆಯಾದರೆ ಟೇಕಾಫ್ ದೂರ ಹೆಚ್ಚಿಗೆ ಆಗುತ್ತದೆ ಹೀಗಾಗಿ ಇಂತಹ ಮಿಷನ್ ಅವಶ್ಯಕತೆಗಾಗಿ ಐತಿಹಾಸಿಕ ಮಾಹಿತಿಯನ್ನು ನೀವು ಗಮನಿಸಿದರೆ ಅಂದರೆ ರೇಂಜ್ ಸರಿಸುಮಾರು 280 ನಾಟಿಕಲ್ ಮೈಲ್ ಆಗಿರಬಹುದು ಇಂತಹ ಐತಿಹಾಸಿಕ ಮಾಹಿತಿಯನ್ನು ಗಮನಿಸಿದ ಮೇಲೆ ಸಾಧಾರಣ ಫ್ಲ್ಯಾಪ್ ಆರಂಭದಲ್ಲಿ ಉಪಯೋಗಿಸುತ್ತೇನೆ ಎಂದು ನಾನು ನಿರ್ಧರಿಸಿದ್ದೇನೆ ನಾನು ಸಾಧಾರಣ ಫ್ಲ್ಯಾಪ್ ಉಪಯೋಗಿಸಿದರೆ CLmax ಮೌಲ್ಯ 1 4 2D CLmax ಆಗಬಹುದು ಎಂದು ನನಗೆ ತಿಳಿದಿದೆ ಮತ್ತು ನೀವು CLmax 2D ಬಗ್ಗೆ ಮಾತನಾಡುವಾಗ ಮತ್ತು ಸಾಧಾರಣ ಫ್ಲ್ಯಾಪ್ ಕೆಳಗೆ ಅದರಲ್ಲಿ ಫ್ಲ್ಯಾಪ್ ಮಾಡಿರುವಂತಹ ಮತ್ತು ಮಾಡದೇ ಇರುವಂತಹ ಪ್ರದೇಶವು ಇರುತ್ತದೆ ಎಂಬುದು ನನಗೆ ತಿಳಿದಿರುತ್ತದೆ ಇದರ ಬಗ್ಗೆಯೂ ವಿವರವಾಗಿ ಚರ್ಚೆಯನ್ನು ಮಾಡದೆ ಎಷ್ಟು ಪ್ರಮಾಣದ ಫ್ಲ್ಯಾಪ್ ಅವಶ್ಯಕತೆ ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಏಕೆಂದರೆ ಇಲ್ಲಿಯವರೆಗೆ ನಾವು ಫ್ಲ್ಯಾಪ್ ಪ್ರದೇಶದ ಪ್ರಮಾಣ ಕಂಡು ಹಿಡಿಯುವುದನ್ನು ಮಾಡಿಲ್ಲ ಕೇವಲ ಇಷ್ಟು ಪ್ರಮಾಣದ ಅಸ್ಪೆಕ್ಟ್ ರೇಶಿಯೋ ಇದ್ದರೆ CLmax ಮೌಲ್ಯ ಸರಿ ಸುಮಾರು 0 9 ಅಂದರೆ CLmax 2Dಯ 90 ಪ್ರತಿಶತ ಆಗಿರುತ್ತದೆ ಎಂದು ನಮಗೆ ತಿಳಿದಿದೆ ಸಂಪೂರ್ಣ ಅನುಭವದಿಂದ ಹೇಳುವುದಾದರೆ ಇದು ನಮ್ಮ ಮೊಟ್ಟಮೊದಲ ಆಯ್ದುಕೊಂಡಿರುವ ಸಂಖ್ಯೆಯಾಗಿರುತ್ತದೆ ಈಗ ಅದು ನಿಜವಾಗಿದ್ದರೆ Vstallಗೆ ನಾನು ಉಪಯೋಗಿಸುವಂತಹ CLmax ಮೌಲ್ಯವು 0 9 ಇಂಟು 1 4 ಎಂದು ಹೇಳೋಣ ಮತ್ತು ಸರಿಸುಮಾರು ಅದರ ಮೌಲ್ಯವು 1 2 ಆಗಿರುತ್ತದೆ ನಾನು ಇಲ್ಲಿ ನಿರ್ದಿಷ್ಟವಾದಂತಹ ಸಂಖ್ಯೆಯನ್ನು ನೀಡುತ್ತಿಲ್ಲ ಇಲ್ಲಿರುವ ವಿಚಾರವು ಏನೆಂದರೆ ಹೇಗೆ ನಾವು ಚರ್ಚಿಸಿರುವ ಅಂತಹ ಎಲ್ಲಾ ಸೂತ್ರಗಳನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ಹೀಗಾಗಿ CLmax ಮೌಲ್ಯ 1 2 ಆದರೆ ನನಗೆ ಸ್ಟಾಲ್ ತಿಳಿದಿದೆ L12V2SCLmaxW ಹಾಗಾದರೆ WSstall ನೋಡಿಕೊಳ್ಳಬೇಕಾದರೆ Vstall ಮೌಲ್ಯವು 50 ನಾಟ್ಸ್ಗಿಂತ ಕಡಿಮೆ ಇರಬೇಕು ಆಗ ನಾನು ಹೇಳಬಹುದು WSstall12V2CLmax ಹಾಗೂ ಗಾಳಿಯ ಸಾಂದ್ರತೆಯು FPS ನಲ್ಲಿ ಇರುವಾಗ ಅಂದರೆ ನಾನು ನಿರ್ದಿಷ್ಟವಾದ ಎತ್ತರ ಅಂದರೆ ಸಮುದ್ರಮಟ್ಟದ ಸಾಂದ್ರತೆಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ಸಮುದ್ರ ಮಟ್ಟ ಆದರೆ ನಾನು FPS ಆಯಾಮಿನಲ್ಲಿ 0 00238 ತೆಗೆದುಕೊಂಡರೆ Vstall ಮೌಲ್ಯವು 50 ನಾಟ್ಸ್ ಆಗಿದ್ದು ಮತ್ತು ರೂ FPS ಆಯಾಮದಲ್ಲಿ 0 00238 ಆಗಿರುತ್ತದೆ ಹೀಗಾಗಿ ನೇರವಾಗಿ ನಾನು ಇದನ್ನು ಉಪಯೋಗಿಸಬಹುದು WSstall120 00238501 2 WSstall10 2 lbft2 ಹಾಗಾದರೆ ಇಲ್ಲಿರುವ ಮಾಹಿತಿಯು ಏನು ಮಾಹಿತಿಯೆಂದರೆ WSstall10 2 lbft2 Vstall ಮೌಲ್ಯವನ್ನು 50 ನಾಟ್ಸ್ ಗಿಂತ ಹೌದು 50 ನಾಟ್ಸ್ ಕಡಿಮೆ ಇಟ್ಟುಕೊಳ್ಳಬೇಕಾದರೆ ನಾನು ಅದನ್ನು ಪರಿವರ್ತನ ಅಂಶದಿಂದ ಗುಣಿಸಿ ಅಡಿ ಪ್ರತಿ ಸೆಕೆಂಡ್ ರೂಪದಲ್ಲಿ ಪರಿವರ್ತಿಸುತ್ತೇನೆ ಅದೇ ರೀತಿ ನನಗೆ kgm2 ರೂಪದಲ್ಲಿ ತಿಳಿದುಕೊಳ್ಳಬೇಕಾದರೆ ಅದೇನು ಕಷ್ಟಕರವಲ್ಲ ಹಾಗಾದರೆ ನಾನು ಏನು ಮಾಡಬೇಕು ನನಗೆ WS ತಿಳಿದಿದೆಯೇ ನಾನು ಈಗ SI ಆಯಾಮಿನಲ್ಲಿ ಮಾಡುತ್ತಿದ್ದೇನೆ ಅದು ಅದರ ಅರ್ಧದಷ್ಟು ಸಮುದ್ರಮಟ್ಟದಲ್ಲಿ ಇರುತ್ತದೆ ಹೀಗಾಗಿ WSstall121 22525251 2 WSstall459 Nm246 kgm2 ಇದನ್ನು ನೀವು ನೋಡಬಹುದು ಮತ್ತು ನಿಮಗೆ SI ಆಯಾಮಿನಲ್ಲಿ ಬೇಕಾ ಪೌಂಡ್ ಪ್ರತಿ ಚದರ ಅಡಿ ರೂಪದಲ್ಲಿ ಬೇಕಾ ಈ ಸ್ಥಿತಿಯು ನಿಮಗೆ ದೊರಕುತ್ತದೆ ನಾನು FPA ಆಯಾಮಿನಲ್ಲಿ ಮಾಡುತ್ತಿದ್ದೇನೆ ಏಕೆಂದರೆ ಈ ಉದಾಹರಣೆಯು FPS ಆಯಾಮಿನಲ್ಲಿ ಪರಿಹರಿಸಲಾಗಿದೆ ಆದರೆ ನೀವು ತೊಂದರೆಗೆ ಒಳಗಾಗಬಾರದು ಅದನ್ನು ಪರಿವರ್ತಿಸುವುದು ನಿಮಗೆ ತಿಳಿದಿದೆ ಮತ್ತು ಇಂತಹ ಸಂಖ್ಯೆಗಳ ಅನುಭವ ನಿಮಗೆ ಇರಬೇಕು ಹೀಗಾಗಿ ಇಂತಹ WSstall ಇರಲು ಹೊಂದಲು ಸ್ಟಾಲ್ ಸ್ಥಿತಿ ಆಗಿರುವಂತಹ 25 ಮೀಟರ್ ಪ್ರತಿ ಸೆಕೆಂಡ್ ಆಗಿರಬೇಕು CLmax ಮೌಲ್ಯವು 1 2 ಎಂದು ಊಹಿಸಿಕೊಂಡು W ಅನುಪಾತ S ಮೌಲ್ಯ 46 kgm2ಅಥವಾ 10 2 lbft2 ಇದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಹಾಗೂ ನೀವು ಇಲ್ಲಿ ಗಮನಿಸಬಹುದು ಯಾಕೆ ನಾನು ಅದಕ್ಕಿಂತ ಕಡಿಮೆ ಅಥವಾ ಅದಕ್ಕೆ ಸಮನಾಗಿ ಬರೆಯುತ್ತಿದ್ದೇನೆ ಏಕೆಂದರೆ ಈ Vstall ಮೌಲ್ಯವು ಗರಿಷ್ಠ ಮಿತಿಯಾಗಿದೆ Vstallಕ್ಕಿಂತ ಕಡಿಮೆ ಅಥವಾ ಅದಕ್ಕೆ ಸಮನಾಗಿ ಎನ್ನಬಹುದು ಆದರೆ ಅದರ ಮೌಲ್ಯವು 50 ನಾಟ್ಸ್ ಗಿಂತ ಹೆಚ್ಚಿಗೆ ಇರುವುದಿಲ್ಲ ಮತ್ತು ಇಂತಹ ಸ್ಥಿತಿಯನ್ನು ಯಾಕೆ ಹೇಳುತ್ತಾರೆ ಏಕೆಂದರೆ ನನಗೆ ಟೇಕಾಫ್ ವೇಗ ಮತ್ತು ಭೂಮಿಯನ್ನು ಸ್ಪರ್ಶಿಸುವ ವೇಗ ನನಗೆ ತಿಳಿದಿರುತ್ತದೆ ಅಥವಾ ಅದರ ಪ್ರತಿಶತವೂ Vstall ಗಿಂತ ಹೆಚ್ಚು ಇರುತ್ತದೆ ಹೀಗಾಗಿ Vstall ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ಇದರ ನಂತರ ನಾವು ಎರಡನೇ ಅಂಶವಾದ ಟೇಕಾಫ್ ದೂರ ಗಮನಿಸುತ್ತೇವೆ ನಿಮಗೆ ತಿಳಿದಿರುವ ಹಾಗೆ ಟೇಕಾಫ್ ದೂರಕ್ಕೆ ಒಂದು ಚಾರ್ಟ್ ಉಪಯೋಗಿಸಬಹುದು ಅದು ನಿಮಗೆ ಟೇಕಾಫ್ ಅಂಶಗಳನ್ನು ನೀಡುತ್ತದೆ ಒಂದು ಪ್ರೋಪೆಲ್ಲರ್ ಚಾಲಿತ ವಿಮಾನಕ್ಕೆ TOPWSCLTO ಒಂದು ಜೆಟ್ ಚಾಲಿತ ವಿಮಾನಕ್ಕೆ TOPWSCLTO ಈಗ ನಾವು ಈ ಚಾರ್ಟ್ ಗಮನಿಸಬಹುದು ಈ ಸಂಖ್ಯೆ ಸರಿ ಸುಮಾರು 100 ಇದೆ ಅಂದರೆ 10 x 10 ಕ್ಯೂಬ್ 1000 ಅಡಿ ಹೀಗೆ ಆಗುತ್ತದೆ ನೀವು ಚಾರ್ಟ್ ಒಳಗೆ ನೋಡಬಹುದು ಮತ್ತು ಇಲ್ಲಿ ಸಂಖ್ಯೆಯು 100 ಆಗಿದೆ ಹೀಗಾಗಿ ನಿಮಗೆ 1000 ಅಡಿ ಬೇಕಾದರೆ ಇದನ್ನು ನೋಡಬೇಕು ಏಕೆಂದರೆ ಇದು 50 ಅಡಿ ಅಂತರಕ್ಕೆ ಮಾತ್ರ ಮತ್ತು ಇದು ಸಾಮಾನ್ಯವಾಗಿರುತ್ತದೆ ಅಂದರೆ ಗ್ರೌಂಡ್ ರೋಲ್ ಭೂಮಿಯ ದೂರ ಅಥವಾ ಗ್ರೌಂಡ್ ರೋಲ್ ನಾವು ಗಮನಿಸುತ್ತಿರುವುದು 50 ಅಡಿ ಅಂತರಕ್ಕೆ ಏಕೆಂದರೆ ಅದು ನಮ್ಮ ಟೇಕಾಫ್ ದೂರ ಆಗಿರುತ್ತದೆ ಹೀಗಾಗಿ 1000 ಅಡಿ ಟೇಕಾಫ್ ದೂರ ನಾನು ನೋಡಬಹುದು ನಾನು ಇಲ್ಲಿ ಹೋಗಿ ಮತ್ತು ಇಲ್ಲಿ ಒಂದು ರೇಖೆಯನ್ನು ಬರೆಯುತ್ತೇನೆ ನಂತರ ಇಲ್ಲಿ ಟೇಕಾಫ್ ನಿಯತಾಂಕಗಳು ಎಷ್ಟು ಎಂದು ಗಮನಿಸುತ್ತೇನೆ ಈ ಒಂದು ಪ್ರಸಂಗದಲ್ಲಿ ನೀವು ಗಮನಿಸಬಹುದು ಟೇಕಾಫ್ ನಿಯತಾಂಕಗಳು ಮೌಲ್ಯ 120 ಸಿಗಬಹುದು ಇದು ಸಂಪೂರ್ಣವಾಗಿ ಯಾಂತ್ರಿಕವಾಗಿರುತ್ತದೆ ನೀವು ಚಾರ್ಟ್ ಗಮನಿಸಬೇಕು ಅದರಲ್ಲಿ ಮೌಲ್ಯವು 120 ನೋಡಬೇಕು ಅಂದರೆ ಇದರ ಅರ್ಥವು ನಾನು ಈಗ ಏನು ಮಾಡಬೇಕು ಎಂದರೆ ಟೇಕಾಫ್ CL ನನಗೆ ತಿಳಿದಿರಬೇಕು ಹಾಗಾದರೆ ನಾನು ಏನು ಮಾಡಬಹುದು ನಾನು ಈ ರೀತಿಯಲ್ಲಿ ಬರೆಯಬಹುದು 120WSCLTO ನೀವು ಪ್ರೋಪೆಲ್ಲರ್ ಚಾಲಿತ ವಿಮಾನಕ್ಕೆ ಈ ಪ್ರಸಂಗವನ್ನು ಪರಿಹರಿಸಲು ಬಯಸಿದರೆ ಅಂದರೆ ನನಗೆ ಟೇಕಾಫ್ CL ಮೌಲ್ಯವು ತಿಳಿದಿರಬೇಕು ಮತ್ತು ನಿಮಗೆ ತಿಳಿದಿರುವ ಹಾಗೆ VTO1 1VStall ಹೀಗಾಗಿ ನಾನು ಈ ರೀತಿ ಬರೆಯಬಹುದು CLTOCLmaxVsVTO21 120 99 ನಮಗೆ ತಿಳಿದಿರುವ ಹಾಗೆ TOPWSCLTO ಹೀಗಾಗಿ WSTOPCLTOhpW ಆದ್ದರಿಂದ W ಅನುಪಾತ S ಮೌಲ್ಯವನ್ನು ಟೇಕಾಫ್ ಸ್ಥಿತಿಗೆ ಕಂಡುಹಿಡಿಯುವುದು ಆದರೆ ನನಗೆ hp ಅನುಪಾತ W ಮೌಲ್ಯವು ತಿಳಿದಿರಬೇಕು ವಾಸ್ತವಿಕವಾಗಿ ಪವರ್ ಲೋಡಿಂಗ್ ಅಂದರೆ W ಅನುಪಾತ hp ಆಗಿರುತ್ತದೆ ಹಾಗಾದರೆ ಅದರ ಮೌಲ್ಯವು ಎಷ್ಟು ಎಂದು ಪರಿಕಲ್ಪನಾ ಹಂತದಲ್ಲಿ ತೆಗೆದುಕೊಳ್ಳಬೇಕು ನಾನು ನಿಮಗೆ ಹೇಳಿರುವ ಹಾಗೆ ನಮ್ಮ ಮಿಷನ್ ಅವಶ್ಯಕತೆಯ ತಕ್ಕಂತೆ ಮೂಲ ವಿಮಾನವನ್ನು ಅದಕ್ಕೆ ಅನುಗುಣವಾಗಿ ಕಾರ್ಯಕ್ಷಮತೆಯ ತಕ್ಕಂತೆ ಕಂಡುಹಿಡಿಯಬೇಕು ಅದೇ ರೀತಿಯ ಅಂದರೆ ಪ್ರೊಪೆಲ್ಲರ್ ಚಾಲಿತ ಇಂಜಿನ್ ಮತ್ತು ಐತಿಹಾಸಿಕ ಮಾಹಿತಿಗಳನ್ನು ಇಂತಹ ವಿಮಾನಕ್ಕೆ ಉಪಯೋಗಿಸಿಕೊಂಡು hp ಅನುಪಾತ W ಮೌಲ್ಯವನ್ನು ಕಂಡು ಹಿಡಿಯುತ್ತೇನೆ ಅದು ಲಭ್ಯವಿರುತ್ತದೆ ಹಾಗೂ ಈ ಪ್ರಸಂಗದಲ್ಲಿ ನೀವು ಏನು ಮಾಡಬೇಕು ಎಂದರೆ WS12010 9918 ಪವರ್ ಲೋಡಿಂಗ್ನನ್ನು ನೀವು W ಅನುಪಾತ hpದಲ್ಲಿ ವ್ಯಾಖ್ಯಾನಿಸಿದ್ದೀರಾ ಈಗ ನಿಮಗೆ ಏನು ಅವಶ್ಯಕವಾಗಿದೆ ಎಂದರೆ ಈ hp ಅನುಪಾತ W ಮೌಲ್ಯ ಆ ಮೌಲ್ಯವನ್ನು ಈಗ ಇಲ್ಲಿ ಉಪಯೋಗಿಸಬೇಕು ಮತ್ತು ನಾನು ಹೀಗೆ ಮಾಡಿದಾಗ W ಅನುಪಾತ S ಮೌಲ್ಯ ಸರಿ ಸುಮಾರು 14 9 lbft2 ದೊರಕುತ್ತದೆ ಅಥವಾ ಅದು 72kgm2 ಗಿಂತ ಕಡಿಮೆ ಅಥವಾ ಸಮಾನವಾಗಿ ಇರುತ್ತದೆ ಈ 8 ಬಗ್ಗೆ ನೀವು ಗೊಂದಲಕ್ಕೆ ಒಳಗಾಗಬಾರದು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನೀವು ಮೂಲ ವಿಮಾನವನ್ನು ಆಯ್ದುಕೊಂಡ ಮೇಲೆ ಅಲ್ಲಿ W ಅನುಪಾತ hp ಅಂದರೆ ಪವರ್ ಲೋಡಿಂಗ್ ಮೌಲ್ಯವು ಪ್ರೀತಿಯ ವಿಮಾನಕ್ಕೆ 8 ಆಗಿರುತ್ತದೆ ನೀವು ಉಪಯೋಗಿಸುತ್ತಿರುವುದು hp ಅನುಪಾತ W ಅಷ್ಟೇ ಹೀಗಾಗಿ ನಾನು 1 ಅನುಪಾತ 8 ಉಪಯೋಗ ಉಪಯೋಗಿಸುತ್ತೇನೆ ಸಾಮಾನ್ಯವಾಗಿ ನಾವು ಇಂತಹ ತಪ್ಪು ಮಾಡುತ್ತೇವೆ ಹೀಗಾಗಿ ಆವಶ್ಯಕವಾಗಿ ನಾನು ಇವೆಲ್ಲ ಸಂಭಾವನೆಗಳನ್ನು ಹಲವಾರು ದಾರಿಗಳನ್ನು ನಿಮಗೆ ತಿಳಿಸಿ ಹೇಳುತ್ತಿದ್ದೇನೆ ಅದೇ ರೀತಿ ನೀವು ಕೂಡ ಜಾಗರೂಕತೆ ವಹಿಸಬೇಕು ಏಕೆಂದರೆ ತ್ರಸ್ಟ್ ಲೋಡಿಂಗ್ ಎಂದರೆ T ಅನುಪಾತ W ಆಗಿರುತ್ತದೆ ಆದರೆ ಪವರ್ ಲೋಡಿಂಗ್ ಎಂದರೆ W ಅನುಪಾತ ಹಾರ್ಸ್ ಪವರ್ ಎಂದು ನಿಮಗೆ ತಿಳಿದಿರಬೇಕು ಈಗ ಟೇಕಾಫ್ ದೂರ ಆದಮೇಲೆ ಕ್ಲೈಮ್ ಗಮನಿಸೋಣ ಟೇಕಾಫ್ ಆದಮೇಲೆ ಕ್ಲೈಮ್ ಹಾಗಾದರೆ ಇಲ್ಲಿ ಪ್ರಶ್ನೆಯೂ ಏನೆಂದರೆ ಕ್ಲೈಮ್ ಸ್ಥಿತಿಯಲ್ಲಿ W ಅನುಪಾತ S ಮೌಲ್ಯ ಎಷ್ಟು ಇರಬೇಕು ನಿಮಗೆ ತಿಳಿದಿರುವ ಹಾಗೆ ನಾವು W ಅನುಪಾತ S ಮೌಲ್ಯ ಗಮನಿಸುತ್ತಿದ್ದೇವೆ ಆದರೆ ನಿಮಗೆ ಈಗಾಗಲೇ ತಿಳಿದಿರುವ ಹಾಗೆ ಕ್ಲೈಮ್ ಸಮಯದಲ್ಲಿ T ಅನುಪಾತ W ಮೌಲ್ಯ ಪ್ರಮುಖವಾಗಿರುತ್ತದೆ T ಅನುಪಾತ W ಮೌಲ್ಯ ಕ್ಲೈಮ್ ಮತ್ತು ಟೇಕಾಫ್ ನಿರ್ಧರಿಸುತ್ತದೆ ಹೀಗಾಗಿ ನೀವು ಕ್ಲೈಮ್ ಸ್ಥಿತಿಯನ್ನು ಸಂಸ್ಲೇಷಣೆ ಮಾಡುವಾಗ ಎಷ್ಟು ಮಾಹಿತಿಯೂ ನಿಮಗೆ ತಿಳಿದಿದೆ ಎಂದು ಗಮನಿಸಬಹುದು ಆದ್ದರಿಂದ ಕ್ಲೈಮ್ ಬಗ್ಗೆ ನೀವು ಮಾತನಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಮೊಟ್ಟಮೊದಲನೆಯ ಪ್ರಶ್ನೆಯೂ ಅಂದರೆ ಕ್ಲೈಮ್ ವೇಗ ಎಷ್ಟು ಆಗಿರುತ್ತದೆ ಎಷ್ಟು ವೇಗದಲ್ಲಿ ನೀವು ಕ್ಲೈಮ್ ಮಾಡಲು ಬಯಸುತ್ತೀರಾ ಪುನಹ ಅದನ್ನು ನೀವು ವಿನ್ಯಾಸ ಮಾಡುವಂತಹ ವಿಮಾನದ ಆಧಾರದ ಮೇಲೆ 70 ನಾಟ್ಸ್ ಎಂದುಕೊಳ್ಳೋಣ ಅಂದರೆ ಸರಿಸುಮಾರು 35 ಮೀಟರ್ ಪ್ರತಿ ಸೆಕೆಂಡ್ ಆಗಿರುತ್ತದೆ ಇದೇನು ಕೆಟ್ಟದಾದ ಸಂಖ್ಯೆಯು ಅಲ್ಲ ಮತ್ತು ಇಲ್ಲಿ ಸಮಸ್ಯೆಯು ಏನೆಂದರೆ ನೀವು ಕ್ಲೈಮ್ ಬಗ್ಗೆ ಮಾತನಾಡುವಾಗ ಅಂದರೆ ಅದು ಕ್ಲೈಮ್ ಮಾಡಿದ ಹಾಗೆ ಗಾಳಿಯ ಸಾಂದ್ರತೆಯು ಬದಲಾಗುತ್ತದೆ ಹೀಗಾಗಿ ನಿಮ್ಮ ಕ್ಲೈಮ್ ವೇಗವು 70 ನಾಟ್ಸ್ ಇದ್ದರೂ ಡೈನಮಿಕ್ ಒತ್ತಡವು ಬದಲಾಗುತ್ತದೆ ಏಕೆಂದರೆ ಸಾಂದ್ರತೆಯು ಬದಲಾಗುತ್ತದೆ ಹೀಗಾಗಿ ನಾವು ಒಂದು ಡೈನಮಿಕ್ ಒತ್ತಡಕ್ಕೆ ಕಂಡು ಹಿಡಿಯುತ್ತೇವೆ ಅಂದರೆ ನೀವು ವಿವಿಧ ಡೈನಮಿಕ್ ಒತ್ತಡವನ್ನು ಕಂಡುಹಿಡಿಯಬೇಕು ಮತ್ತು ಅವುಗಳಲ್ಲಿ ಬದಲಾವಣೆ ಇರುವುದನ್ನು ನೋಡಿಕೊಳ್ಳಬೇಕು ನಂತರ ಮ್ಯಾಟ್ರಿಕ್ಸ್ ಚಿತ್ರಿಸಬೇಕು ನಂತರ ನೀವು ಕಂಡುಹಿಡಿಯಬಹುದು ಉದಾಹರಣೆಗೆ ನಾವು ವಿಂಗ್ ಲೋಡಿಂಗ್ ಕಾರ್ಯಕ್ಷಮತೆಯನ್ನು ಒಂದು ಡೈನಮಿಕ್ ಒತ್ತಡದಲ್ಲಿ ಕಂಡು ಹಿಡಿಯುತ್ತಿದ್ದೇವೆ ಎಂದುಕೊಳ್ಳೋಣ ಅದರ ಮೌಲ್ಯವು 16 6 ಪೌಂಡ್ ಪ್ರತಿ ಚದರ ಅಡಿ ಎಂದು ತಿಳಿದಿದೆ ಅಂದರೆ ಸರಿಸುಮಾರು 81 ಕೆಜಿ ಪ್ರತಿ ಚದರ ಮೀಟರ್ ಆಗಿರುತ್ತದೆ ಅದನ್ನು ಹೇಗೆ ಉಪಯೋಗಿಸಬಹುದು ಎಂಬುದನ್ನು ಗಮನಿಸೋಣ ನಮಗೆ G ಮೌಲ್ಯವು ಅಂದರೆ ಕ್ಲೈಮ್ ವ್ಯತ್ಯಾಸವು V ಮೂಲಕ ತಿಳಿದಿದೆ ಅಂದರೆ ಲಂಬ ವೇಗ ಅನುಪಾತ ಒಟ್ಟು ವೇಗ ಮತ್ತು ಅದನ್ನು ಈಗಾಗಲೇ ರೇಟ್ ಆಫ್ ಕ್ಲೈಮ್ ಎಂದು ಬರೆದಿದ್ದೇನೆ ನಮಗೆ 1500 ಅಡಿ ಪ್ರತಿ ನಿಮಿಷದಷ್ಟು ಅವಶ್ಯಕ ಇದೆ ಈಗ ಲಂಬ ವೇಗವನ್ನು ಒಂದು ನಿರ್ದಿಷ್ಟವಾದಂತಹ ಆಯಾಮನಲ್ಲಿ ಪರಿವರ್ತಿಸಬೇಕು GVVV15003 212 3 28 ದಿಂದ ಅಡಿ ಭಾಗಿಸಿದಾಗ ಮೀಟರ್ ದೊರಕುತ್ತದೆ ಮತ್ತು 60 ರಿಂದ ನಿಮಿಷವನ್ನು ಭಾಗಿಸಿದಾಗ ಸೆಕೆಂಡು ಸಿಗುತ್ತದೆ ಹೀಗಾಗಿ G ಮೌಲ್ಯವು ಇದನ್ನು ಭಾಗಿಸಿದಾಗ ಸಿಗುತ್ತದೆ G ಮೌಲ್ಯವು ಸಿಗುತ್ತದೆ V ಮೌಲ್ಯವು 70 ನಾಟ್ಸ್ ಅಂದರೆ ಸರಿಸುಮಾರು 35 ಮೀಟರ್ ಪ್ರತಿ ಸೆಕೆಂಡ್ ಆಗುತ್ತದೆ ಹೀಗಾಗಿ G ಮೌಲ್ಯವನ್ನು ನಾನು SI ಆಯಾಮಿನಲ್ಲಿ ಪರಿವರ್ತಿಸಿದಾಗ ಈ ರೀತಿಯಲ್ಲಿ ಸಿಗುತ್ತದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇದನ್ನು ನಾನು FPS ಆಯಾಮಿನಲ್ಲಿ ಕೂಡ ಮಾಡಬಹುದು ನಿಮಗೆ ಸರಳವಾಗಿ ಅರ್ಥವಾಗಬೇಕು ಎಂದು ನಾನು ಆಯಾಮ ಬದಲಾಯಿಸಿದ್ದೇನೆ ಮತ್ತೇನು ಇಲ್ಲ ಇದು ಕೇವಲ ಕೆಲವೊಂದು ಸಂಖ್ಯೆಗಳು ಗುಣಾಕಾರ ಅಥವಾ ಭಾಗಕಾರ ಸಂಬಂಧಪಟ್ಟಿದೆ Gಮೌಲ್ಯವು Vv ಅನುಪಾತ ಒಟ್ಟು V ಆಗಿರುತ್ತದೆ ಮತ್ತು ಅದರ ನಿರ್ದಿಷ್ಟ ಆಯಾಮವನ್ನು ಬಳಸಿದ್ದೇನೆ ಹೀಗೆ ನಾನು ಮಾಡಿದಾಗ ನನಗೆ G ಮೌಲ್ಯವು 0 212 ಸಿಗುತ್ತದೆ ನೀವು ಗಮನಿಸಬಹುದು ಇದು FPS ಆಯಾಮಿನಲ್ಲಿ ಇದೆ ಹಾಗಾದರೆ ಅದನ್ನು ಹೇಗೆ ಬಳಸಬೇಕು G ಮೌಲ್ಯವು ಲಂಬ ವೇಗದ ಮೌಲ್ಯ ಅಂದರೆ 1500 ಅಡಿ ಪ್ರತಿ ನಿಮಿಷ ಅಂದರೆ 1500 ಅಡಿ ಪ್ರತಿ ನಿಮಿಷವನ್ನೂ 60 ರಿಂದ ಭಾಗಿಸಬೇಕು ಹೀಗಾಗಿ ಇದರ ಮೌಲ್ಯವು 1500 ಅಡಿ ಪ್ರತಿ ಸೆಕೆಂಡ್ ಆಗುತ್ತದೆ ಅದನ್ನು ಒಟ್ಟು ವೇಗ ಅಂದರೆ 70 ನಾಟ್ಸ್ ದಿಂದ ಭಾಗಿಸಿದಾಗಅಂದರೆ 70 ನಾಟ್ಸ್ ದಿಂದ ಅಡಿ ಪ್ರತಿ ಸೆಕೆಂಡ್ ಗೆ ಪರಿವರ್ತಿಸಬೇಕಾದರೆ ನಾವು 1 689 ದಿಂದ ಗುಣಿಸಬೇಕು ಇದರ ಮೌಲ್ಯವು ಸರಿಸುಮಾರು 0 21 ಆಗುತ್ತದೆ ಹೀಗಾಗಿ ನೀವು FPS ನಲ್ಲಿ ಮಾಡುವಂತಹ ಅಥವಾ ಸರಳವಾಗಿ ಇರುವಂತಹ ದಾರಿಯನ್ನು ವಿನ್ಯಾಸಕಾರರಾಗಿ ನೋಡಬೇಕು ಹೆಚ್ಚಿನ ಪ್ರಮಾಣದ ಮಾಹಿತಿಯು ದುರದೃಷ್ಟದಿಂದ FPS ನಲ್ಲಿ ಇರುತ್ತದೆ ಸರಿ ಆದ್ದರಿಂದ ನೀವು ಬಹಳಷ್ಟು ಆಯಾಮಗಳನ್ನು ಉಪಯೋಗಿಸಬೇಕುಪರಿವರ್ತಿಸುವ ತಪ್ಪುಗಳನ್ನು ಮಾಡಬಾರದು ಹೀಗಾಗಿ ಅವಶ್ಯಕ ರೂಪದಲ್ಲಿ ನಾನು ಇವೆಲ್ಲವುಗಳನ್ನು ಮಾಡುತ್ತಿದ್ದೇನೆ ಸಾಧ್ಯವಿದ್ದಲ್ಲಿ FPS ಮತ್ತು SI ಆಯಾಮಗಳನ್ನು ಉಪಯೋಗಿಸುತ್ತಿದ್ದೇನೆ ಹೀಗಾಗಿ ಕ್ಲೈಮ್ ಸ್ಥಿತಿಯಲ್ಲಿ ನಾನು ಹೇಳಿದ ರೂಪದಲ್ಲಿ G ಮೌಲ್ಯ ಇದ್ದರೆ T ಅನುಪಾತ W ಮೌಲ್ಯವು ಕ್ಲೈಮ್ ಮೇಲೆ ಪ್ರಭಾವವನ್ನು ಬೀರುತ್ತದೆ ಹೀಗಾಗಿ ನಮಗೆ ಬೇಕಾಗಿರುವಂತಹ TW ಮೌಲ್ಯವು ನಿಮಗೆ ತಿಳಿದಿರಬೇಕು ಮತ್ತು ನಿಮಗೆ ಗೊತ್ತಿರುವ ಹಾಗೆ TW TW550hpWV TW550hpVW ಇಲ್ಲಿ ಬರೆದಿರುವುದು ನಿಮಗೆ ಹೊಸದು ಅಲ್ಲ ಇದನ್ನು ಮುಂಚೆ ಚರ್ಚೆಯನ್ನು ಮಾಡಿದ್ದೇವೆ ಹೀಗಾಗಿ ಇದರ ಮೌಲ್ಯವನ್ನು ನಾನು ಇಲ್ಲಿ ಬಳಸಿದರೆ ನೀವು T ಅನುಪಾತ W ಗಮನಿಸಿ ಗಮನಿಸಬಹುದು ಅದರ ಮೌಲ್ಯ 0 8 ಎಂದುಕೊಂಡರೆ ಅದು ನೀಟಗೆ ಸಮಾನವಾಗಿರುತ್ತದೆ ಹೀಗಾಗಿ ಅದು ಕೆಟ್ಟದಾದ ಸಂಖ್ಯೆಯು ಅಲ್ಲ ವಿನ್ಯಾಸಗಾರರು ಯಾವತ್ತಿಗೂ ನೀಟ ಮೌಲ್ಯವು 0 8 ಎಂದು ತೆಗೆದುಕೊಳ್ಳಬಹುದು TW0 465 ಇದು ಪ್ರಮುಖವಾಗಿದೆ ಇದು ನೀವು ಎಷ್ಟು ವೇಗದಲ್ಲಿ ಕ್ಲೈಮ್ ಮಾಡುತ್ತೀರಾ ಎಂಬುದನ್ನು ನಿರ್ಧರಿಸುತ್ತದೆ ನೀವು ಎಷ್ಟು ಪ್ರಮಾಣದ ದಕ್ಷತೆ ಮತ್ತು ಶಕ್ತಿಯ ನಿಯಂತ್ರಣ ಮಾಡಬೇಕಾಗುತ್ತದೆ ಹೀಗಾಗಿ ಕ್ಲೈಮ್ ಸ್ಥಿತಿಯಲ್ಲಿ T ಅನುಪಾತ W ಮತ್ತು ತ್ರಸ್ಟ್ ಎತ್ತರದ ಜೊತೆಗೆ ಬದಲಾಗುತ್ತದೆಯೇ ಎಂಬುದನ್ನು ನೀವು ತಿಳಿದುಕೊಂಡಿರಬೇಕು W ಎತ್ತರದ ಜೊತೆಗೆ ಬದಲಾಗುತ್ತದೆ ಏಕೆಂದರೆ ನಿಮಗೆ ಟೇಕಾಫ್ T ಅನುಪಾತ W ರೂಪದಲ್ಲಿ ಹೇಳಿರುವ ಹಾಗೆ ಸ್ವಲ್ಪ ಪ್ರಮಾಣದ ಇಂಧನವು ಬಳಕೆಯಾಗುತ್ತದೆ ಇಂತಹ ತಿದ್ದುಪಡಿಗಳನ್ನು ನೀವು ನೋಡಿಕೊಳ್ಳಬೇಕು ಈ ರೀತಿಯ ತಿದ್ದುಪಡಿಗಳನ್ನು ಮುಂಚೆ ಹೇಳಿರುವ ಹಾಗೆ ಮಾಡಬೇಕಾಗುತ್ತದೆ ಆದರೆ ಇದು ನಿಮಗೆ ಒಂದು ಒಳ್ಳೆಯ ಸಂಖ್ಯೆಯನ್ನು ಕ್ಲೈಮ್ ಸ್ಥಿತಿಯಲ್ಲಿ ನೀಡುತ್ತದೆ T ಅನುಪಾತ W ಮೌಲ್ಯವು 0 465 ಆದರೆ ಏನು ಸಮಸ್ಯೆಯೂ ಇರುವುದಿಲ್ಲ ಮತ್ತು ನನಗೆ W ಅನುಪಾತ S ತಿಳಿದಿರಬೇಕು ಹಾಗೂ ಅದು ನಾವು ಈಗಾಗಲೇ ನಡೆದಿರುವಂತಹ ಸೂತ್ರದಿಂದ ಸಿಗುತ್ತದೆ WSTW GTW G2 4CD0ARe2qARe ಈಗ ಒಬ್ಬ ವಿನ್ಯಾಸಕಾರರಾಗಿ ನಮಗೆ ಅಸ್ಪೆಕ್ಟ್ ರೇಶಿಯೋ ಬಗ್ಗೆ ಮಾಹಿತಿಯೂ ಇದೆ ಏಕೆಂದರೆ ನಾವು ಆರಂಭದ ತೂಕದ ಲೆಕ್ಕಾಚಾರವನ್ನು ಮಾಡಿದ್ದೇವೆ ಮತ್ತು ಊಹೆ ಮಾಡಿದ್ದೇವೆ ಹೀಗಾಗಿ ಅಸ್ಪೆಕ್ಟ್ ರೇಶಿಯೋ ಮೌಲ್ಯ ಸಿಗುತ್ತದೆ ಮುಂದಿನ ಪ್ರಶ್ನೆ ಎಂದರೆ ಎಷ್ಟು ಪ್ರಮಾಣದ e ಮೌಲ್ಯವನ್ನು ನಾನು ತೆಗೆದುಕೊಳ್ಳಬೇಕು ಆರಂಭಿಕ ಪರಿಕಲ್ಪನಾ ವಿನ್ಯಾಸದ ಹಂತದಲ್ಲಿ e ಮೌಲ್ಯವನ್ನು 0 8 ಎಂದು ತೆಗೆದುಕೊಳ್ಳಬಹುದು ಮತ್ತು ನಾನು ಯಾವಾಗಲೂ ಹೇಳುವ ಹಾಗೆ CD0 ಒಳ್ಳೆಯ ಸ್ಥಿರವಾದ ಮೌಲ್ಯವು 0 02 ಆಗಿರುತ್ತದೆ ಹೀಗಾಗಿ CD0 ಮೂರನೇ ದಶಾಂಶವರೆಗೆ ಸಿಗುತ್ತದೆ ಆದರೆ ಪರಿಕಲ್ಪನಾ ವಿನ್ಯಾಸದ ಹಂತದಲ್ಲಿ ನೀವು CD0 ಮೌಲ್ಯವನ್ನು 0 02 ತೆಗೆದುಕೊಳ್ಳಬಹುದು ಹಾಗೂ ಮೌಲ್ಯವನ್ನು ಡೈನಮಿಕ್ ಒತ್ತಡದ ಮೌಲ್ಯವಾದ 16 6 ಪೌಂಡ್ ಪ್ರತಿ ಚದರ ಅಡಿ ಉಪಯೋಗಿಸಿಕೊಂಡು ಕಂಡು ಹಿಡಿಯುತ್ತೇವೆ ಇವೆಲ್ಲ ಅಂಶಗಳನ್ನು ಇಲ್ಲಿ ಉಪಯೋಗಿಸಿದ ಮೇಲೆ ನಿಮಗೆ ಎಲ್ಲಾ ಸಂಖ್ಯೆಗಳು ತಿಳಿದಿದೆ T ಅನುಪಾತ W ತಿಳಿದಿದೆ G ನಿಮಗೆ ಗೊತ್ತು CD0 ನಿಮಗೆ ತಿಳಿದಿದೆ ಅಸ್ಪೆಕ್ಟ್ ರೇಶಿಯೋ ತಿಳಿದಿದೆ ನಂತರ ನೀವು ಇದರ ಲೆಕ್ಕಾಚಾರವನ್ನು ಮಾಡುತ್ತೀರಾ ಅಸ್ಪೆಕ್ಟ್ ರೇಶಿಯೋ ಮೌಲ್ಯವು 6 ಎಂದುಕೊಳ್ಳೋಣ ಅವರ ಮೌಲ್ಯವು 62 lbft2 ಅಥವಾ 33 3 kgm2ಕ್ಕಿಂತ ಕಡಿಮೆ ಅಥವಾ ಸಮನಾಗಿದೆ ಇದೆ ಎಂದು ತಿಳಿದುಬರುತ್ತದೆ ನೀವಾಗಿ ಲೆಕ್ಕಾಚಾರವನ್ನು ಮಾಡಿ ನನ್ನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಬೇಡಿ ನೀವಾಗಿ ಪ್ರಯತ್ನಿಸಿ ಮತ್ತು ಇಲ್ಲಿ ತಪ್ಪು ಇದ್ದರೆ ನನಗೆ ತಿಳಿಸಿ ಆದರೆ ಇಲ್ಲಿ ಒಬ್ಬ ವಿನ್ಯಾಸಕಾರರಾಗಿ ದಯವಿಟ್ಟು ಗಮನಿಸಿ ಈ ಮೌಲ್ಯವು ಅಸ್ಪೆಕ್ಟ್ ರೇಶಿಯೋ ಮೇಲೆ ಅವಲಂಬಿತವಾಗಿದೆ ಹೀಗಾಗಿ ಇಂತಹ ಪ್ರಸಂಗದಲ್ಲಿ ನಾನು ಏನು ಮಾಡಬೇಕು ಎಂದರೆ ನಿರ್ದಿಷ್ಟವಾದ CD0 ಮೌಲ್ಯ ಮತ್ತು ವಿವಿಧ ಅಸ್ಪೆಕ್ಟ್ ರೇಶಿಯೋ ಮೌಲ್ಯಗಳಿಗೆ ಮಾಹಿತಿಯನ್ನು ಸೃಷ್ಟಿಸಬೇಕು ನಂತರ ಈ ಮೌಲ್ಯಕ್ಕೆ ವಿವಿಧ CD0 ಮೌಲ್ಯಗಳನ್ನು ಮತ್ತು ಅಸ್ಪೆಕ್ಟ್ ರೇಶಿಯೋ ಮೌಲ್ಯಗಳನ್ನು ಸೃಷ್ಟಿಸಬೇಕು ಅದೇ ರೀತಿ ವಿವಿಧ ಸಂಯೋಜನೆಗಳ ಅಂದರೆ T ಅನುಪಾತ W G ಇವೆಲ್ಲ ಅಂಶಗಳಿಗೆ ಮಾಹಿತಿಯು ನಿಮ್ಮಲ್ಲಿ ಇರಬೇಕು ಅದರಿಂದ ನೀವು ಆಯ್ಕೆ ಮಾಡಬಹುದು ಹೀಗಾಗಿ ಇಂತಹ ಡೇಟಾಬೇಸ್ ಸೃಷ್ಟಿಸಬೇಕು ಮತ್ತು ಸೂತ್ರಗಳನ್ನು ಯಾವಾಗಲೂ ಉಪಯೋಗಿಸದೆ ಈ ಡೇಟಾಬೇಸ್ ಉಪಯೋಗಿಸಿಕೊಂಡು ವಿನ್ಯಾಸಗಾರ ರೀತಿಯಲ್ಲಿ ಅನುಭವಿಸಬೇಕು ಪ್ರತಿಯೊಂದನ್ನು ಕಂಪ್ಯೂಟರ್ ಮೇಲೆ ಅವಲಂಬಿತರಾಗಬೇಡಿ ಕನಿಷ್ಠಪಕ್ಷ ಪರಿಕಲ್ಪನಾ ಹಂತದಲ್ಲಿ ಇದರ ನಂತರ ಪ್ರಮುಖವಾದ ಅಂಶವು ಬರುತ್ತದೆ ಕ್ರೂಜ್ ಪುನಹ ನೀವು ಕ್ರೂಜ್ ಮಾಡುವ ಎಷ್ಟು ಎತ್ತರದಲ್ಲಿ ಕ್ರೂಜ್ ಮಾಡುತ್ತಿದ್ದೇವೆ ಎಂದು ನಿಮಗೆ ತಿಳಿದಿರಬೇಕು ಅಥವಾ ಕ್ರೂಜ್ ವೇಗವು ಎಷ್ಟು ಎಂದು ತಿಳಿದಿರಬೇಕು ಏಕೆಂದರೆ ಪುನಹ ನೀವು ವಿನ್ಯಾಸ ಮಾಡಲು ಉಪಯೋಗಿಸುವಂತಹ ಮೂಲ ವಿಮಾನದ ಮಾಹಿತಿಯು ಕ್ರೂಜ್ ಎತ್ತರದ ಮಾಹಿತಿಯನ್ನು ನೀಡುತ್ತದೆ ಹೀಗಾಗಿ ನಿಮಗೆ ಡೈನಮಿಕ್ ಒತ್ತಡದ ಅಂದಾಜು ಮೌಲ್ಯವು ಹಾರುವ ಸ್ಥಿತಿಯಲ್ಲಿ ತಿಳಿದಿರುತ್ತದೆ ಮತ್ತು ಡೈನಮಿಕ್ ಒತ್ತಡದ ಮೌಲ್ಯವು 35 ಪೌಂಡ್ ಪ್ರತಿ ಚದರ ಅಡಿ ಎಂದುಕೊಂಡರೆ ನೀವು ವಿವಿಧ ರೀತಿಯ ಡೈನಮಿಕ್ ಒತ್ತಡದ ಮೌಲ್ಯವನ್ನು ಕಂಡುಹಿಡಿಯಬಹುದು ಇಂತಹ ಲೆಕ್ಕಾಚಾರವನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ ಏಕೆಂದರೆ ಈ ಸೂತ್ರಗಳನ್ನು ಹೇಗೆ ಉಪಯೋಗಿಸಬೇಕು ಎಂದು ತಿಳಿಸುತ್ತದೆ ಒಬ್ಬ ವಿನ್ಯಾಸಗಾರರು ಇದರ ಮೌಲ್ಯಗಳನ್ನು ಸೃಷ್ಟಿಸುತ್ತಾರೆ ಅಥವಾ ವಿವಿಧ ಡೈನಮಿಕ್ ಒತ್ತಡದಲ್ಲಿ ಕ್ರೂಜ್ ಎಷ್ಟು ಎತ್ತರದಲ್ಲಿ ಇದೆ ಎಂದು ಗಮನಿಸುತ್ತಾರೆ ಅಥವಾ ಎಷ್ಟು ಎತ್ತರ ಇರಬೇಕು ಎಷ್ಟು ವೇಗದಲ್ಲಿ ನಾನು ಹಾರಬೇಕು ಏಕೆಂದರೆ ಡ್ರ್ಯಾಗ್ ಕಡಿಮೆಯಾಗಿರಬೇಕು ಕೆಲವೊಮ್ಮೆ ಈ ರೀತಿ ಯಾಗುವುದಿಲ್ಲ ಏಕೆಂದರೆ ಇದು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಹಾಗಾದರೆ ಮುಂಚಿತವಾಗಿ ಹೇಳಿರುವಂತಹ ವೇಗ ಎಷ್ಟು ಹೀಗಾಗಿ ವೇಗ ಮತ್ತು ಎತ್ತರ ಬೇರೆಬೇರೆಯಾಗಿ ಮಾತನಾಡುವುದಕ್ಕಿಂತ ಈ ಎಲ್ಲಾ ಅಂಶಗಳನ್ನು ವಿನ್ಯಾಸದಲ್ಲಿ ಸೇರಿಕೊಳ್ಳುತ್ತವೆ ಡೈನಮಿಕ್ ಒತ್ತಡದ ರೂಪದಲ್ಲಿ ಚರ್ಚಿಸುವುದು ಉತ್ತಮವಾಗುತ್ತದೆ ಹೀಗಾಗಿ ಇದು ಡೈನಮಿಕ್ ಒತ್ತಡ ಆಗುತ್ತದೆ ಮತ್ತು ನಿಮಗೆ ತಿಳಿದಿರುವ ಹಾಗೆ ಕ್ರೂಜ್ ಸ್ಥಿತಿಯಲ್ಲಿ W ಅನುಪಾತ S ಸೂತ್ರವು ಹೀಗೆ ಇರುತ್ತದೆ WScruiseqAReCD0 ಖಚಿತವಾಗಿ ಅದು ಈ ರೀತಿಯಲ್ಲಿರುತ್ತದೆ ಏಕೆಂದರೆ ಇದು ಕ್ರೂಜ್ ಸ್ಥಿತಿಯಲ್ಲಿ WS ಕಂಡುಹಿಡಿಯುವ ಒಳ್ಳೆಯ ದಾರಿಯಾಗಿದೆ ಹಾಗೂ ಈ ಸಂಖ್ಯೆಗಳನ್ನು ನಾನು ಇಲ್ಲಿ ಬಳಸಿದರೆ WScruise3560 80 0220 lbft2 107 5 kgm2 ವಿಂಗ್ ಲೋಡಿಂಗ್ದಲ್ಲಿ ಬಹಳಷ್ಟು ಬಾರಿ ನಾವು ಮೌಲ್ಯವನ್ನು Nm2ರೂಪದಲ್ಲಿ ಮತ್ತು kgm2 ರೂಪದಲ್ಲಿ ಬರೆಯುವುದರಿಂದ ಸಮಸ್ಯೆಯನ್ನು ಸೃಷ್ಟಿಸುತ್ತೇವೆ ಹೀಗಾಗಿ ನೀವು g ಮೌಲ್ಯದಿಂದ ಗುಣಿಸಬೇಕು ಮತ್ತು ಬಾಗಿಸಬೇಕು ಪರಿವರ್ತನೆಯಲ್ಲಿ ಜಾಗರೂಕತೆಯನ್ನು ವಹಿಸಬೇಕು ಹಾಗಾದರೆ ಯಾಂತ್ರಿಕ ರೂಪದಲ್ಲಿ ಏನು ಆಗಿದೆ ಅಥವಾ ಕಡೇಪಕ್ಷ ನಮಗೆ ಇಲ್ಲಿ ದಾರಿಯು ಸಿಕ್ಕಿದೆ ನನಗೆ ಏನು ಸಿಗುತ್ತಿದೆಯೋ ಮುಖ್ಯವಾಗಿರುತ್ತದೆ ಇಷ್ಟು ದಿನಗಳಿಂದ ನಾವು ಚರ್ಚಿಸಿರುವಂತಹ ವಿಂಗ್ ಲೋಡಿಂಗ್ ತ್ರಸ್ಟ್ ಲೋಡಿಂಗ್ ಮುಂತಾದವುಗಳಲ್ಲಿ ಕ್ಲೈಮ್ ಸ್ಥಿತಿಯಲ್ಲಿ ನೀವು ಒಂದು ಪ್ರಮುಖವಾದಂತಹ ಅಂಶವನ್ನು ಗಮನಿಸಿದ್ದೀರಾ ವಿಂಗ್ ಲೋಡಿಂಗ್ ತ್ರಸ್ಟ್ ಲೋಡಿಂಗ್ ತಿಳಿದುಕೊಳ್ಳಲು ಒಂದು ಅರ್ಥವನ್ನು ನೀಡಿದೆ ಏಕೆಂದರೆ ನಿಮಗೆ ಇದು ಸಿಗುವುದಕ್ಕಿಂತ ಮೊದಲು ನೀವು ಕ್ಲೈಮ್ ಮಾಡಲು ಸಾಧ್ಯವಿಲ್ಲ ಈ ಅಂಶವು ಪ್ರಭಾವವನ್ನು ಬೀರುತ್ತದೆ ಹೀಗಾಗಿ ನಾವು ಈಗ ಗಮನಿಸಬಹುದು ಇಂತಹ ಸ್ಥಿತಿಯನ್ನು ನೋಡುತ್ತಿದ್ದೇವೆ ಮತ್ತು WS ಮೌಲ್ಯವು Vstall ಮೇಲೆ ಅವಲಂಬಿತವಾಗಿದೆ ಎಂದು ನಾನು ಹೇಳಿದರೆ ಅದರ ಉತ್ತರ ವಿಂಗ್ ಲೋಡಿಂಗ್ ಅವಶ್ಯಕತೆಯು 10 2 lbft2 ಗಿಂತ ಕಡಿಮೆ ಆಗಿರುತ್ತದೆ ಟೇಕಾಫ್ದಿಂದ ನಾನು ತೃಪ್ತಿಯಾದರೆ ಇದರ ಮೌಲ್ಯವು ಸರಿಸುಮಾರು 62 lbft2 ಕ್ಕಿಂತ ಕಡಿಮೆ ಇರಬೇಕು ಮತ್ತು ಹೌದು ನೀವು T ಅನುಪಾತ W ಮೌಲ್ಯವು ಸ್ಥಿರವಾಗಿ 0 4 ಎಂದು ಕೆಲವೊಮ್ಮೆ 0 46 ಎಂದು ತೆಗೆದುಕೊಳ್ಳಬೇಕು ಅಥವಾ ನಿರ್ದಿಷ್ಟವಾಗಿ ನಾನು ಹೇಳುವುದಾದರೆ ಅದರ ಮೌಲ್ಯವು 0 465 ಆಗುತ್ತದೆ ಮತ್ತು ಇದು ಕ್ರೂಜ್ ಸ್ಥಿತಿಯಾದರೆ ಇದರ ಮೌಲ್ಯವು 20 lbft2 ಆಗಬೇಕು ಹೀಗಾಗಿ ಈ ಸಂಖ್ಯೆಗಳು ಸರಿಯಾಗಿ ಇದೆ ಅಥವಾ ಇಲ್ಲ ಎಂದು ಪರಿಶೀಲನೆ ಮಾಡಬೇಕು ಸ್ಟಾಲ್ ಸ್ಥಿತಿಗೆ ನನಗೆ 10 2 lbft2 ಮೌಲ್ಯ ದೊರಕಿದೆ ಟೇಕಾಫ್ ಸಮಯದಲ್ಲಿ ಇದು 14 9 lbft2 ಕ್ಲೈಮ್ ಸಮಯದಲ್ಲಿ T ಅನುಪಾತ W ಮೌಲ್ಯವು 0 465 ಮತ್ತು W ಅನುಪಾತ S ಮೌಲ್ಯವು 62 lbft2 ಇರುತ್ತದೆ ಕ್ರೂಜ್ ಸ್ಥಿತಿಯಲ್ಲಿ 20 lbft2 ಇರುತ್ತದೆ ಈಗ ಪ್ರಶ್ನೆ ಏನೆಂದರೆ ಯಾವ W ಅನುಪಾತ S ಮೌಲ್ಯವನ್ನು ನಾನು ಆಯ್ದುಕೊಳ್ಳಬೇಕು W ಅನುಪಾತ S ಮೌಲ್ಯವು ಆದಷ್ಟು ಕಡಿಮೆಯಾಗಿ ಆಯ್ದುಕೊಳ್ಳುವುದು ಅಂದರೆ ರೆಕ್ಕೆಯ ಪ್ರದೇಶವು ಹೆಚ್ಚಿಗೆ ಇರುವುದನ್ನು ಆಯ್ದುಕೊಳ್ಳುವುದು ಇದು ಒಂದು ಸಾಮಾನ್ಯವಾದ ಸಂಗತಿಯಾಗಿರುತ್ತದೆ ಮತ್ತು ಅದು ಯಾವಾಗಲೂ ಸರಿಯಾಗಿರುತ್ತದೆ ಹೀಗಾಗಿ ಇದರಿಂದ ಲಿಫ್ಟ್ ಸೃಷ್ಟಿಸುವುದು ಸರಳವಾಗುತ್ತದೆ ಟೇಕಾಫ್ ಸರಳವಾಗುತ್ತದೆ ಆದರೆ ಡ್ರ್ಯಾಗ್ದಂಡ ಇರುವುದನ್ನು ನೀವು ಮರೆಯಬಾರದು ಬಹಳಷ್ಟು ಪ್ರಮಾಣದ ಸ್ಕಿನ್ ಫ್ರಿಕ್ಷನ್ ಡ್ರ್ಯಾಗ್ ಇರುತ್ತದೆ ಹೆಚ್ಚಿನ ರೆಕ್ಕೆಯ ಪ್ರದೇಶ ಇರುವುದರಿಂದ ವಿಮಾನದ ತೂಕವು ಬದಲಾಗುತ್ತದೆ ಇದರಿಂದ ಹೆಚ್ಚಿನ ಆಕಾರವು ಪಡೆದುಕೊಳ್ಳಬಹುದು ಹಾಗಾದರೆ ನಾನು ಹೇಗೆ ಆಯ್ಕೆ ಮಾಡಬೇಕು ಇವೆಲ್ಲ ಸಂಗತಿಗಳನ್ನು ಗಮನಿಸಿದರೆ ಕನಿಷ್ಠ ಮೌಲ್ಯವನ್ನು ಆಯ್ದುಕೊಳ್ಳಬೇಕು ಆಗ ನೈಸರ್ಗಿಕವಾಗಿ ಇವೆಲ್ಲ ಅಂಶಗಳಲ್ಲಿ ಇದನ್ನು ಆಯ್ಕೆ ಮಾಡುತ್ತೇನೆ ಆದರೆ ಇದನ್ನು ಆಯ್ಕೆ ಮಾಡಿದಾಗ ಕ್ರೂಜ್ ಸ್ಥಿತಿಯನ್ನು ತೃಪ್ತಿಪಡಿಸುವುದು ಕಷ್ಟಕರವಾಗುತ್ತದೆ ಹೀಗಾಗಿ ಇಂತಹ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು ಆದ್ದರಿಂದ ಅದು ನನ್ನ ಮುಂದಿನ ಉಪನ್ಯಾಸದಲ್ಲಿ ತಿಳಿದುಕೊಳ್ಳೋಣ ಮತ್ತು ವಿನ್ಯಾಸದ ವಿಧಾನದಲ್ಲಿ ಯಾಂತ್ರಿಕ ವಿಧಾನ ಆರಂಭವಾಗುವುದನ್ನು ಗಮನಿಸೋಣ ವಿವಿಧ ಯೋಜನೆಗಳಿಗೆ ಸಂಖ್ಯೆಗಳು ಇರುತ್ತವೆ ಮತ್ತು ನೀವು ಅಂತಿಮದಲ್ಲಿ ಏನು ಅವಶ್ಯಕ ಎಂದು ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡಬೇಕು ಮತ್ತು ಯಾರು ಅತ್ಯುತ್ತಮ ಸಾಗಿಸುವುದರಲ್ಲಿ ನಂಬುತ್ತಾರೆ ಅವರು ಇದನ್ನು ಗಣಕೀಕರಣ ಗೊಳಿಸಬೇಕು ಅವುಗಳನ್ನು ಅಲ್ಗೊರಿದಮ್ ರೂಪದಲ್ಲಿ ಉಪಯೋಗಿಸಿಕೊಳ್ಳಬೇಕು ಆದರೆ ಪರಿಕಲ್ಪನಾ ಹಂತದಲ್ಲಿ ಸಾಫ್ಟ್ವೇರ್ ಸಹಾಯ ಮಾಡುವುದಿಲ್ಲ ನೀವು ಅರ್ಥ ಮಾಡಿಕೊಳ್ಳುವವರೆಗೂ ಇದನ್ನು ಹೇಗೆ ಗಮನಿಸಬೇಕು ಎಂದು ಮತ್ತು ಸಂಖ್ಯೆಗಳನ್ನು ಅರ್ಥಮಾಡಿಕೊಳ್ಳಬೇಕು ಎಂದು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನೀವು ನೀಡಿರುವ ಸಾಫ್ಟ್ವೇರ್ದಲ್ಲಿ ಎಂಜಿನಿಯರ್ ಅಥವಾ ವಿನ್ಯಾಸಗಾರ ಆಗುವುದಿಲ್ಲ ಹೀಗಾಗಿ ಇಂತಹ ಸಂಖ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ನಾನು ಇಷ್ಟು ಪ್ರಯತ್ನವನ್ನು ಪಡುತ್ತಿದ್ದೇನೆ ನೀವು ಅದನ್ನು ಪ್ರಶಂಸಿಸುತ್ತೇನೆ ಎಂದುಕೊಳ್ಳುತ್ತೇನೆ ಮತ್ತು ನೀವು ಕಲಿಯಬೇಕು ಮತ್ತು ನಿಮ್ಮದೇ ಆದ ಪರಿಕಲ್ಪನಾ ವಿಮಾನವನ್ನು ಸೃಷ್ಟಿಸಬೇಕು